ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಇದು ಐಐಟಿ ಕಾನ್ಪುರ ನಿಮಗೆ ಎನ್ ಪಿ ಟಿ ಇ ಎಲ್ ಮೂಕ್ ಸ್ವರೂಪದ ಮೂಲಕ ನೀಡುತ್ತದೆ ನಾವು ವಾರದ 5 ಮಾಡ್ಯೂಲ್ ಸಂಖ್ಯೆ 4 ಮತ್ತು ಉಪನ್ಯಾಸ ಸಂಖ್ಯೆ 28 ರಲ್ಲಿ ಇದ್ದೇವೆ ಈ ವಾರ ತಂತ್ರಜ್ಞಾನ ಮತ್ತು ವಿಶೇಷವಾಗಿ ಮಾನವ ಸಂವಹನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಎಂಬುದರ ಮೇಲೆ ಕೇಂದ್ರೀಕರಿಸಲಾಗಿದೆ ಕಳೆದ 2 ಉಪನ್ಯಾಸಗಳಲ್ಲಿ ನಾನು ನಿಮಗೆ ಮೊಬೈಲ್ ಬಗ್ಗೆ ಪರಿಚಯಿಸಲು ಪ್ರಾರಂಭಿಸಿದೆ ಮತ್ತು ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ನಂತರ ನಾನು ಇ ಮೇಲ್ನತ್ತ ಗಮನಹರಿಸಿದೆ ಮತ್ತು ನಾವು ಇಮೇಲ್ಗಳನ್ನು ಎಷ್ಟು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೇವೆ ಏಕೆಂದರೆ ಇಮೇಲ್ಗಳಿಗೆ ಮಾರ್ಗದರ್ಶನ ನೀಡುವ ಮೂಲ ತತ್ವಗಳು ಹಾಗೆಯೇ ನಮ್ಮ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಸಾಮಾನ್ಯವಾಗಿ ಅಭಿವೃದ್ಧಿಪಡಿಸುವುದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈಗ ಇದರಲ್ಲಿ ನಾನು ಕಳೆದ ಬಾರಿ ಮಾಡಿದ ಅದೇ ಕೆಲಸವನ್ನು ಮುಂದುವರಿಸುತ್ತೇನೆ ಆದರೆ ಈ ಬಾರಿ ನಾನು ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದರ ಬಗ್ಗೆ ಹೆಚ್ಚು ಗಮನಹರಿಸುತ್ತೇನೆ ಕೆಟ್ಟ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬ ಅರ್ಥದಲ್ಲಿ ಆದ್ದರಿಂದ ಇದು ಬಹಳ ಮುಖ್ಯ ಏಕೆಂದರೆ ಉತ್ತಮ ಇಮೇಲ್ಗಳನ್ನು ಕಳುಹಿಸುವುದು ಉತ್ತಮ ಪರಿಣಾಮವನ್ನು ಉಂಟುಮಾಡುತ್ತದೆ ಆದರೆ ನಂತರ ಕೆಟ್ಟ ಇಮೇಲ್ಗಳನ್ನು ಕಳುಹಿಸುವುದು ನೀವು ಅವುಗಳನ್ನು ಕಳುಹಿಸದಿರುವುದು ಉತ್ತಮ ಆದ್ದರಿಂದ ನಾವು ನಿಜವಾಗಿಯೂ ಚರ್ಚೆಯನ್ನು ಪ್ರಾರಂಭಿಸುವ ಮೊದಲು ನಾನು ಮೊದಲು ಏನು ಮಾಡಿದ್ದೇನೆ ಎಂಬುದನ್ನು ತ್ವರಿತವಾಗಿ ನೋಡೋಣ ನಿರ್ದಿಷ್ಟವಾಗಿ ನಾನು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಎಂದು ಕರೆಯುವ ಐದು Ps ಮೇಲೆ ಕೇಂದ್ರೀಕರಿಸಿದೆ ಯೋಜನೆ ಸಿದ್ಧತೆ ಮನವೊಲಿಸುವಿಕೆ ಪ್ರಸ್ತುತತೆ ತದನಂತರ ಪರಿಶ್ರಮ ಹಾಗಾಗಿ ಅಭ್ಯಾಸದ ದೃಷ್ಟಿಯಿಂದಲೂ ನೀವು ಅದನ್ನು ನೋಡಿದರೆ ನೀವು ಉತ್ತಮ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಅಥವಾ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸಲು ಯೋಜಿಸಬೇಕು ಆದ್ದರಿಂದ ನೀವು ಅಲಾರಾಂ ಹೊಂದಿಸುವುದು ಅಥವಾ ನಿಮ್ಮನ್ನು ಎಬ್ಬಿಸಲು ಯಾರನ್ನಾದರೂ ಕೇಳುವುದು ಅಥವಾ ಕೆಲವು ಆಕರ್ಷಕ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಹೊಸ ವಾಕಿಂಗ್ ಶೂಗಳು ಅಥವಾ ಜಾಗಿಂಗ್ ಶೂಗಳು ಅಥವಾ ಜಾಗಿಂಗ್ಗಾಗಿ ಹೊಸ ವೇಷಭೂಷಣವನ್ನು ಖರೀದಿಸುವುದು ಸರಿ ಆದ್ದರಿಂದ ಇದು ಸನ್ನದ್ಧತೆಯಾಗಿದೆ ಮನವೊಲಿಸುವುದು ಸಾಮಾನ್ಯವಾಗಿ ಯಾರನ್ನಾದರೂ ಪ್ರಭಾವಿಸುವುದು ಮತ್ತು ಮನವೊಲಿಸುವುದು ಹೊಸ ಅಭ್ಯಾಸವನ್ನು ಬದಲಾಯಿಸಲು ನೀವು ಯಾರನ್ನಾದರೂ ಮನವೊಲಿಸಬೇಕು ನಿಮ್ಮ ಮನವೊಲಿಸುವ ಸಾಮರ್ಥ್ಯವನ್ನು ನೀವು ಬಳಸಬೇಕು ಎಂದು ಭಾವಿಸೋಣ ಪ್ರಸ್ತುತಿಯು ಒಟ್ಟಾರೆ ಪರಿಣಾಮವಾಗಿದೆ ಕೇವಲ ನೋಟ ಬಳಸಿದ ಅಲಂಕಾರ ಆದರೆ ಆಂತರಿಕ ವಿಷಯವೂ ಸಹ ಅಂತಿಮವಾಗಿ ನೀವು ಗುಣಮಟ್ಟದಲ್ಲಿ ಎಷ್ಟು ಉತ್ತಮರು ಎಂಬುದನ್ನು ನಿರ್ಧರಿಸುತ್ತದೆ ಪರಿಶ್ರಮವು ನೀವು ಯಾವುದನ್ನಾದರೂ ನಿರುತ್ಸಾಹಗೊಳಿಸಿರುವುದರಿಂದ ನಿಲ್ಲದಿರಲು ಪ್ರಯತ್ನಗಳನ್ನು ಮುಂದುವರಿಸುತ್ತದೆ ನಾನು ಹೇಳಿದಂತೆ ನಿಮ್ಮಲ್ಲಿ ಕೆಲವರು ನನಗೆ ಇಮೇಲ್ ಕಳುಹಿಸುತ್ತಿದ್ದಾರೆ ಆಲೋಚನೆಗಳನ್ನು ಫೋರಂನಲ್ಲಿ ಹಾಕುತ್ತಿದ್ದಾರೆ ನೀವು ಒಂದನ್ನು ಅಥವಾ ಎರಡನ್ನು ಮುಂದುವರಿಸಲು ಸಮರ್ಥರಾಗಿದ್ದೀರಿ ಎಂದು ಹೇಳುತ್ತಾ "ಸರ್ ನಾವು ಸಿಕ್ಕಿಹಾಕಿಕೊಂಡಿದ್ದೇವೆ ಹೇಗೆ ಮುಂದುವರಿಸಬೇಕು ಎಂದು ನಮಗೆ ತಿಳಿಸಿ " ಆದ್ದರಿಂದ ನಾನು ಪರಿಶ್ರಮವನ್ನು ಹೇಳುತ್ತೇನೆ ಹಿಂತಿರುಗಿ ಮತ್ತೆ ಪ್ರಾರಂಭಿಸಿ ಮುಂದುವರಿಸಿ ಆದ್ದರಿಂದ ನಿರಾಶೆಗೊಳ್ಳಬೇಡಿ ಉತ್ತಮ ಅಭ್ಯಾಸಗಳನ್ನು ರೂಪಿಸುವ ವಿಷಯದಲ್ಲಿ ನಿರ್ದಿಷ್ಟವಾಗಿ ನಿರಾಶೆಗೊಳ್ಳಬೇಡಿ ಈಗ ಇಮೇಲ್ ಬರೆಯುವುದು ಒಂದು ಕಲೆ ಸರಿ ಮತ್ತು ಸಂವಹನದ ವಿಷಯದಲ್ಲಿ ನಿಮ್ಮ ಸಾಫ್ಟ್ ಸ್ಕಿಲ್ಗಳನ್ನು ಅಭಿವೃದ್ಧಿಪಡಿಸುವ ವಿಷಯದಲ್ಲಿ ನೀವು ಮಾಡುವ ಪ್ರತಿಯೊಂದೂ ಬಹಳ ಸೂಕ್ಷ್ಮವಾಗಿ ಕಲಿತ ಸೂಕ್ಷ್ಮವಾದ ಕಲೆ ಎಂದು ನಾನು ಹೇಳುತ್ತೇನೆ ಅದರಲ್ಲಿ ಒಂದು ತೊಂದರೆ ಎಂದರೆ ಬಹಿರಂಗವಾಗಿ ಕಲಿಸುವುದು ತುಂಬಾ ಕಷ್ಟ ಆದರೆ ನೀವು ಅದನ್ನು ಕಲಿತರೆ ಮತ್ತು ಅದರಿಂದ ಗಳಿಸಿದರೆ ನೀವು ಅದನ್ನು ಹೊಂದಿದ್ದೀರಿ ಎಂದು ನಿಮಗೆ ತಿಳಿದಿದೆ ಮತ್ತು ಅದು ನಿಮಗೆ ಹೆಚ್ಚಿನ ವಿಶ್ವಾಸವನ್ನು ನೀಡುತ್ತದೆ ಮತ್ತು ಜನರು ನಿಮ್ಮನ್ನು ಇಷ್ಟಪಡುತ್ತಾರೆ ಜನರು ನಿಮ್ಮನ್ನು ಸಂಪರ್ಕಿಸಲು ಪ್ರಾರಂಭಿಸುತ್ತಾರೆ ಜನರು ನಿಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ ಮತ್ತು ಜನರು ನಿಮ್ಮ ಹಿಂದೆ ಓಡುತ್ತಾರೆ ನೀವು ಅವರೊಂದಿಗೆ ಮಾತನಾಡಬೇಕು ಯಾರೊಂದಿಗಾದರೂ ಮಾತನಾಡಬೇಕು ಮತ್ತು ವ್ಯಕ್ತಿಯ ಮೇಲೆ ಪ್ರಭಾವ ಬೀರಬೇಕು ಎಂದು ಅವರು ಬಯಸುತ್ತಾರೆ ಈಗ ಬೇರೆ ಸಂದರ್ಭದಲ್ಲಿ ನಾವು ಈ ತತ್ವಗಳನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ನಾವು ಇಮೇಲ್ಗಳನ್ನು ನೋಡುತ್ತಿದ್ದೇವೆ ಮತ್ತು ನಂತರ ಈ ಮೇಲಿನ ಎಲ್ಲಾ ತತ್ವಗಳನ್ನು ಉಲ್ಲಂಘಿಸುವ ಕೆಲವು ಇಮೇಲ್ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈ ಒಂದು ಮತ್ತೆ ನಾನು ಅದೇ ಚಿಂತನಾ ಕ್ರಮದಲ್ಲಿ ಮುಂದುವರಿಯಲಿದ್ದೇನೆ ಆದರೆ ನಿಜವಾಗಿಯೂ ಕೆಟ್ಟ ಇ ಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದನ್ನು ನಾನು ಹೈಲೈಟ್ ಮಾಡಲಿದ್ದೇನೆ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಮತ್ತು ಅವುಗಳನ್ನು ವಿಶ್ಲೇಷಿಸೋಣ ಇದು ಮುಂದಿನ ಉಪನ್ಯಾಸಗಳಲ್ಲಿ ನಾನು ಚರ್ಚಿಸಲಿರುವ ಸಿದ್ಧಾಂತದ ಭಾಗಕ್ಕೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ ಇದನ್ನು ನೋಡಿ ನಾನು ಕೊನೆಯ ಬಾರಿಗೆ ತೀರ್ಮಾನಿಸಿದ ಆಲೋಚನೆ ಇದು ನೀವು ಇಮೇಲ್ ಕಳುಹಿಸುವುದು ಹೇಗೆ ಎಂದು ಕಲಿಯುವ ಮೊದಲು ನಿಮ್ಮ ತಪ್ಪುಗಳನ್ನು ಕಲಿಯುವುದು ಮುಖ್ಯ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದನ್ನು ತಿಳಿದುಕೊಳ್ಳುವ ಮೂಲಕ ಕಲಿಯುವುದು ಆದ್ದರಿಂದ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ಆಲೋಚನೆ ಇದು ನಾನು ಸಿದ್ಧಾಂತ ಮಾಡಲು ಹೋಗುತ್ತಿಲ್ಲ ನಾನು ಪ್ರಾಯೋಗಿಕ ವಿಧಾನವನ್ನು ಬಳಸುತ್ತಿದ್ದೇನೆ ಎಂದು ನಿಮ್ಮಲ್ಲಿ ಹಲವರು ಇಷ್ಟಪಟ್ಟಿದ್ದಾರೆ ನಾನು ವಿವಿಧ ಜನರೊಂದಿಗೆ ಇ ಮೇಲ್ ಸಂವಾದದಿಂದ ಪಡೆದ ಇಮೇಲ್ ಮಾದರಿಗಳು ಇಲ್ಲಿವೆ ಅವರಲ್ಲಿ ಹೆಚ್ಚಿನವರು ನನ್ನ ವಿದ್ಯಾರ್ಥಿಗಳು ಅವರಲ್ಲಿ ಕೆಲವರು ನನ್ನ ಸಹೋದ್ಯೋಗಿಗಳು ಅವರಲ್ಲಿ ಕೆಲವರು ಮಾರಾಟಗಾರರು ಅವರಲ್ಲಿ ಕೆಲವರು ಸಲಹೆಗಳನ್ನು ಕೇಳುವ ಅಪರಿಚಿತರು ಪ್ರಶ್ನೆಗಳು ಅಪ್ಲಿಕೇಶನ್ಗಳು ಇತ್ಯಾದಿ ಆದರೆ ಅವುಗಳಲ್ಲಿ ಹೆಚ್ಚಿನವು ಕೆಟ್ಟ ಇಮೇಲ್ ಉದಾಹರಣೆಗಳಾಗಿವೆ ಈಗ ಈ ರೀತಿಯ ಸರಳವಾದದನ್ನು ನೋಡಿ "ಹಲೋ ಮೇಮ್ ನಾನು ನನ್ನ ಮನೆಗೆ ಹೋಗಬೇಕು ಆದ್ದರಿಂದ ಇದು ಇ ಮೇಲ್ ಮೂಲಕ ಕಳುಹಿಸಲಾದ ರಜೆ ಅರ್ಜಿಯಾಗಿದೆ ಆದ್ದರಿಂದ ನಾನು ಮುಂದಿನ ಎರಡು ದಿನಗಳವರೆಗೆ ನಿಮ್ಮ ತರಗತಿಗಳನ್ನು ಸ್ಥಗಿತಗೊಳಿಸುತ್ತೇನೆ ನನಗೆ ಎರಡು ದಿನ ರಜೆ ಕೊಡಿ ನಾನು ನಿಲ್ದಾಣದಿಂದ ಹೊರಗೆ ಹೋಗಬೇಕು " ಮುಂದಿನದನ್ನು ನೋಡಿ ನಮಸ್ಕಾರ ಸರ್ ತುರ್ತು ವಿಷಯ ನಾನು ತೀವ್ರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದೇನೆ ಪರೀಕ್ಷೆ ಬರೆಯಲು ಬರುವುದಿಲ್ಲ ನನಗೆ ರೀಕ್ಸಾಮ್ ನೀಡಿ ತಲೆನೋವು ನನಗೆ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಅವಕಾಶ ನೀಡುತ್ತಿಲ್ಲವಾದ್ದರಿಂದ ನನಗೆ ಸುಲಭವಾದ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಬಹಳಷ್ಟು ಲವ್ ಅರ್ಜುನ್ ನಿಸ್ಸಂಶಯವಾಗಿ ಇನ್ನೊಂದು ಬದಿಯಲ್ಲಿರುವ ರಿಸೀವರ್ ಶಿಕ್ಷಕನು ಮೊದಲನೆಯದನ್ನು ಸಾಕ್ಷಿ ರಜೆ ಮತ್ತು ಎರಡನೆಯದನ್ನು ಮರುಪರೀಕ್ಷೆಯನ್ನು ನೀಡಲು ಹೋಗುತ್ತಾನೆ ಅಥವಾ ಅರ್ಜುನ್ಗೆ ಸಹಾಯ ಮಾಡುವ ಉತ್ತಮ ಪ್ರಶ್ನೆ ಪತ್ರಿಕೆಯನ್ನು ನೀಡುತ್ತಾನೆ ಎಂದು ನೀವು ಭಾವಿಸುತ್ತೀರಾ ನಿಸ್ಸಂಶಯವಾಗಿ ಇಲ್ಲ ಯಾವ ಭಾಗವು ಕೆಟ್ಟದಾಗಿ ಹೋಗಿದೆ ಆಗಾಗ್ಗೆ ಕೆಟ್ಟದ್ದನ್ನು ನೋಡೋಣ ವಂದನೆಯನ್ನೇ ನೋಡಿ ಹಲೋ ಮೇಡಂ ತುಂಬಾ ಅನೌಪಚಾರಿಕವಾಗಿದೆ ನಿಮ್ಮ ಬಾಲ್ಯದಿಂದಲೂ ನೀವು ಯಾರನ್ನಾದರೂ ಚೆನ್ನಾಗಿ ತಿಳಿದಿಲ್ಲದಿದ್ದರೆ ಮತ್ತು ಯಾರು ಶಿಕ್ಷಕರಾಗಿದ್ದಾರೆ ಯಾರು ನಿಮ್ಮನ್ನು ಇಷ್ಟಪಡುತ್ತಾರೆ ಯಾರು ಹಿತೈಷಿಗಳು ಯಾರು ನಿಮ್ಮ ಕುಟುಂಬದ ಸ್ನೇಹಿತರು ಮತ್ತು ನಂತರ ಆ ವ್ಯಕ್ತಿಯು ಸುರಕ್ಷಿತವಾಗಿದ್ದರೆ ಅದು ಗೌರವಾನ್ವಿತ ಮೇಡಂ ಅಥವಾ ಪ್ರಿಯ ಮೇಡಂ ಭಾರತೀಯ ಸನ್ನಿವೇಶದಲ್ಲಿ ಕೆಲವು ಜನರು ಪ್ರಿಯ ಮೇಡಂ ಅವರನ್ನು ಇಷ್ಟಪಡುವುದಿಲ್ಲ ಆದರೆ ಪ್ರೀತಿಯ ವಿಷಯದಲ್ಲಿ ಅಷ್ಟೊಂದು ಹತ್ತಿರವಾದದ್ದು ಯಾವುದೂ ಇಲ್ಲ ಆದರೆ ಇದನ್ನು ಇನ್ನೂ ಶಿಕ್ಷಕನನ್ನು ಉದ್ದೇಶಿಸಿ ಮಾತನಾಡುವ ಔಪಚಾರಿಕ ಮಾರ್ಗವೆಂದು ಪರಿಗಣಿಸಲಾಗಿದೆ ತುಂಬಾ ಅನೌಪಚಾರಿಕ ಮತ್ತು ಆಡುಮಾತಿನ ರೀತಿಯ ಇತರ ಭಾಷೆಯ ಸಂಕ್ಷಿಪ್ತ ಬಳಕೆಯನ್ನು ನಾನು ಬಯಸುತ್ತೇನೆ ಆದ್ದರಿಂದ ನಾನು ನನ್ನ ಮನೆಗೆ ಹೋಗಲು ಬಯಸುತ್ತೇನೆ ಆದ್ದರಿಂದ ನಾನು ಬಂಕ್ ಮಾಡಲು ಹೋಗುತ್ತಿದ್ದೇನೆ ನಾನು ಗೈರುಹಾಜರಾಗಿರುತ್ತೇನೆ ಅಥವಾ ನಾನು ನಿಮ್ಮ ತರಗತಿಗಳನ್ನು ತಪ್ಪಿಸಿಕೊಳ್ಳುತ್ತೇನೆ ಎಂದು ನೀವು ಹೇಳಬೇಕಾದ ಪದದ ತಪ್ಪು ಬಳಕೆಯಾಗಿದೆ ಆದ್ದರಿಂದ ಬಂಕಿಂಗ್ ಮುಂದಿನ ಎರಡು ದಿನಗಳ ಕಾಲ ಉದ್ದೇಶಪೂರ್ವಕವಾಗಿ ಆಟವಾಡುವ ತರಗತಿಗಳು ಕಾಣೆಯಾಗಿರುವುದನ್ನು ತೋರಿಸುತ್ತದೆ ನೀವು ಹೇಳುವುದು ಮುಖ್ಯ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ನನಗೆ ಕೊಡು ಕೆಟ್ಟದಾಗಿದೆ ದಯವಿಟ್ಟು ನನಗೆ ಎರಡು ದಿನ ನೀಡಿ ಮತ್ತು ನಂತರ ನೀವು ಕಾಗುಣಿತದ ತಪ್ಪನ್ನು ಮಾಡಿದರೆ ಅದು ತುಂಬಾ ಕೆಟ್ಟ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ ನಾನು ಮತ್ತೆ ನಿಲ್ದಾಣದಿಂದ ಹೊರಗೆ ಹೋಗಬೇಕಾಗಿರುವುದರಿಂದ ನಿಲ್ದಾಣದಲ್ಲಿ ಕಾಗುಣಿತದ ತಪ್ಪು ಮತ್ತು ಬಹುಶಃ ಇದು ಮೊದಲು ಬರಬೇಕು ಆದ್ದರಿಂದ ಗೌರವಾನ್ವಿತ ಮತ್ತು ಪ್ರಿಯವಾದ ಮೇಡಮ್ ಮುಂದುವರಿಯಲಿದ್ದೇನೆ ಅಥವಾ ಪ್ರಿಯವಾದ ಮೇಡಮ್ ನಾನು ಒಂದು ಪ್ರಮುಖ ಮದುವೆಗಾಗಿ ಅಥವಾ ಕಾರಣವನ್ನು ಹೇಳಲು ನಾನು ಹಾಜರಾಗಬೇಕಾದ ಪ್ರಮುಖ ಪರೀಕ್ಷೆಗಾಗಿ ನಿಲ್ದಾಣದಿಂದ ಹೊರಗೆ ಹೋಗಬೇಕಾಗಿದೆ ಆದ್ದರಿಂದ ಈ ದಿನಗಳಲ್ಲಿ ನಾನು ನಿಮ್ಮ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ನಿಮಗೆ ರಜೆ ನೀಡುವಂತೆ ವಿನಂತಿಸುತ್ತೇನೆ ಈಗ ತೀರ್ಮಾನವು ಹರ್ಷೋದ್ಗಾರವನ್ನು ನೀಡುತ್ತದೆ ಆದ್ದರಿಂದ ಅದು ಮತ್ತೊಮ್ಮೆ ಕೆಟ್ಟದಾಗಿದೆ ನೀವು ನಿಮ್ಮ ಆಪ್ತ ಸ್ನೇಹಿತನಿಗೆ ಬರೆಯುತ್ತಿರುವಂತೆ ಅದು ಈ ಸಂದರ್ಭದಲ್ಲಿ ವಿಧೇಯತೆಯಿಂದ ಇರಬೇಕು ಮತ್ತು ನಂತರ ಹೆಸರು ಮತ್ತು ಮುಂದಿನದನ್ನು ನೋಡಿ ಮೊದಲ ಕೆಟ್ಟ ವಿಷಯವೆಂದರೆ ಯಾವುದೇ ದೊಡ್ಡ ಅಕ್ಷರಗಳಿಲ್ಲ ಇದು ನಿರಂತರವಾಗಿ ನೀವು ಕಳುಹಿಸುತ್ತಿರುವ ಟೆಲಿಗ್ರಾಮ್ ಅಲ್ಲ ನೀವು ಮರು ಪರೀಕ್ಷೆಗೆ ವಿನಂತಿಸುತ್ತಿರುವ ಪತ್ರವೊಂದನ್ನು ಕಳುಹಿಸುತ್ತಿದ್ದೀರಿ ಆದ್ದರಿಂದ ನೀವು ತುಂಬಾ ಸಭ್ಯರಾಗಿರಬೇಕು ಮತ್ತು ನೀವು ತಾಳ್ಮೆಯಿಂದಿರುವಿರಿ ಎಂದು ನೀವು ತರಾತುರಿಯಲ್ಲಿ ತೋರಿಸಲು ಸಾಧ್ಯವಿಲ್ಲ ಹೈ ಸರ್ ಶಿಕ್ಷಕ ತುಂಬಾ ಹತ್ತಿರದವರಾಗಿರದಿದ್ದರೆ ನಿಮ್ಮ ಶಿಕ್ಷಕನನ್ನು ಉದ್ದೇಶಿಸಿ ಮಾತನಾಡುವ ಅತ್ಯಂತ ಸುಸಂಸ್ಕೃತ ವಿಧಾನವಾಗಿದೆ ಆದ್ದರಿಂದ ಇದು ಗೌರವಾನ್ವಿತ ಸರ್ ಅಥವಾ ಗೌರವಾನ್ವಿತ ಮೇಡಂನಂತೆಯೇ ಇರಬೇಕು ಅದು ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ ಅದು ಮಹಿಳೆಯಾಗಿರಲಿ ಅಥವಾ ಪುರುಷ ಶಿಕ್ಷಕರಾಗಿರಲಿ ಈ ಟೆಲಿಗ್ರಾಫ್ ಭಾಷೆಯಲ್ಲಿ ಬಹಳ ಮುಖ್ಯವಾದ ಈ ತುರ್ತು ವಿಷಯವನ್ನು ತಪ್ಪಿಸಬೇಕು ಸರಿಯಾದ ವಾಕ್ಯಗಳನ್ನು ಬಳಸಬೇಕು ಮತ್ತು ನಂತರ ನನಗೆ ಮರುಪರೀಕ್ಷೆ ನೀಡಬೇಕು ಮೊದಲನೆಯದಾಗಿ ಸಭ್ಯ ಗುರುತು ಇಲ್ಲದೆ ನೇರವಾಗಿ ಕೇಳಿದ ಯಾವುದೇ ಕೊಡುಗೆ ನಿಜವಾಗಿಯೂ ಕೆಟ್ಟದಾಗಿದೆ ದಯವಿಟ್ಟು ನನಗೆ ಮರುಪರೀಕ್ಷೆ ನೀಡಿ ದಯವಿಟ್ಟು ನೀವು ಬಳಸಿದರೂ ನನಗೆ ಸುಲಭವಾದ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ದಯವಿಟ್ಟು ಇದು ಸಂಪೂರ್ಣವಾಗಿ ಕೆಟ್ಟದಾಗಿದೆ ಮತ್ತು ಅಪ್ರಸ್ತುತವಾಗುತ್ತದೆ ಏಕೆಂದರೆ ನೀವು ಸುಲಭವಾದ ಪ್ರಶ್ನೆ ಪತ್ರಿಕೆಯನ್ನು ಕೇಳಲು ಸಾಧ್ಯವಿಲ್ಲ ಭಿಕ್ಷುಕರು ಆಯ್ದುಕೊಳ್ಳುವವರಾಗಿರಬಾರದು ಎಂಬ ಗಾದೆ ಹೇಳುವುದರಿಂದ ನೀವು ಮೊದಲಿಗೆ ಏನನ್ನಾದರೂ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಈಗಾಗಲೇ ಮರು ಪರೀಕ್ಷೆಗೆ ಪರಿಗಣಿಸುವಂತೆ ಶಿಕ್ಷಕರನ್ನು ಬೇಡಿಕೊಳ್ಳುತ್ತಿದ್ದೀರಿ ಮತ್ತು ನಂತರ ನಿಮಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಹೊಂದಿಸಲಾಗುವುದು ಎಂಬುದನ್ನು ನೀವು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ತಲೆನೋವು ಇದೆಯೋ ಅಥವಾ ನೀವು ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದು ಶಿಕ್ಷಕರ ಕಾಳಜಿಯಲ್ಲ ಎಂದು ನೀವು ಒತ್ತಾಯಿಸಲು ಸಾಧ್ಯವಿಲ್ಲ ನಿಜವಾದ ಸಂಗತಿಗಳನ್ನು ನೀಡುವ ಮೂಲಕ ನಿಮ್ಮ ಪ್ರಸ್ತುತತೆ ಪರಿಶ್ರಮದಿಂದ ನೀವು ನಿಜವಾಗಿಯೂ ಶಿಕ್ಷಕನನ್ನು ಮೆಚ್ಚಿಸಬೇಕು ಇದರಿಂದಾಗಿ ಶಿಕ್ಷಕರಿಗೆ ನಿಮ್ಮ ಬಗ್ಗೆ ಕಾಳಜಿ ಇರುತ್ತದೆ ಆದ್ದರಿಂದ ಶಿಕ್ಷಕನು ಈಗಾಗಲೇ ಈ ಬಹಳಷ್ಟು ಪ್ರೀತಿಯನ್ನು ಓದಿದಾಗ ಶಿಕ್ಷಕನು ನಿಮ್ಮ ಬಗ್ಗೆ ಕೋಪಗೊಂಡಿದ್ದಾನೆ ಅಲ್ಲಿ ಶಿಕ್ಷಕನು ನಿಮ್ಮ ಕೆಲವು ವಿಧೇಯತೆಯನ್ನು ನಿರೀಕ್ಷಿಸುತ್ತಿದ್ದಾನೆ ನಿಮ್ಮ ನಿಷ್ಠೆಯಿಂದ ನಿಮ್ಮ ವಿಧೇಯತೆಯನ್ನು ನಿರೀಕ್ಷಿಸುತ್ತಿದ್ದಾನೆ ಆದರೆ ಇಲ್ಲಿ ಇದರೊಂದಿಗೆ ಕೊನೆಗೊಳ್ಳುವುದು ಮತ್ತಷ್ಟು ಕಿರಿಕಿರಿಯನ್ನು ಉಂಟುಮಾಡುತ್ತದೆ ಮತ್ತು ನಂತರ ನಿಮ್ಮ ಹೆಸರು ಆದ್ದರಿಂದ ನಿಮಗೆ ಮೃದು ಕೌಶಲ್ಯಗಳ ಕೊರತೆಯಿದೆ ಎಂದು ತೋರಿಸುವ ತಪ್ಪು ಸಂಕೇತಗಳನ್ನು ಕಳುಹಿಸುವ ಈ ರೀತಿಯ ಮೇಲ್ಗಳನ್ನು ತಪ್ಪಿಸಿ ಒಂದೆಡೆ ನೀವು ಅದರ ಬಗ್ಗೆ ಚಿಂತಿಸುವುದಿಲ್ಲ ಎಂದು ನೀವು ತೋರಿಸುತ್ತೀರಿ ಮತ್ತೊಂದೆಡೆ ಸತ್ಯವೆಂದರೆ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುವಂತೆ ಹೇಳಿಕೊಳ್ಳುತ್ತಿಲ್ಲ ಆದ್ದರಿಂದ ಈಗ ನಿಮಗೆ ಅವಕಾಶ ಸಿಗುತ್ತಿದೆ ಆದ್ದರಿಂದ ಸರಿಪಡಿಸಲು ಪ್ರಯತ್ನಿಸಿ ಮತ್ತು ನಂತರ ಸುಧಾರಿಸಿ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಇದು ನಾನು ಸ್ವೀಕರಿಸಿದ ಮೇಲ್ಗಳಲ್ಲಿ ಒಂದಾಗಿದೆ ಆರಂಭದಲ್ಲಿ ಗುಡ್ ಮಾರ್ನಿಂಗ್ ಸರ್ ಮೇಡಂ ನಾನು ಬಂಧ್ವಾ ಎಸ್ ಪಿ ಯಿಂದ ಅಪೂರ್ವ ಅಲ್ಲಾದಿ ಉಳಿದ ಭಾಗವನ್ನು ನೋಡಿ ನಾನು ಅದನ್ನು ಓದಲು ಹೋಗುತ್ತಿಲ್ಲ ಮೊದಲು ತ್ವರಿತವಾಗಿ ನೋಡೋಣ ಮತ್ತು ನಂತರ ನಾನು ಇದನ್ನು ಚರ್ಚಿಸಲು ಹೋಗುತ್ತಿದ್ದೇನೆ ಅದನ್ನು ನೋಡಲು ಒಂದು ಅಥವಾ ಎರಡು ಸೆಕೆಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ನಂತರ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ ನಾನು ಇದನ್ನು ನೋಡಲು ಬಯಸುವ ವಿಧಾನವನ್ನು ನೀವು ತ್ವರಿತವಾಗಿ ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈಗ ಮೊದಲನೆಯದಾಗಿ ನೀವು ಔಪಚಾರಿಕವಾದ ಶುಭ ಪ್ರಭಾತದೊಂದಿಗೆ ಪ್ರಾರಂಭಿಸಲು ಸಾಧ್ಯವಿಲ್ಲ ಮೊದಲು ಆ ವ್ಯಕ್ತಿಯನ್ನು ಗೌರವಾನ್ವಿತ ಮೇಡಂ ಅಥವಾ ಗೌರವಾನ್ವಿತ ಸರ್ ಅಥವಾ ಪ್ರಿಯ ಮೇಡಂ ಎಂದು ವಂದಿಸುವ ಮೊದಲು ಮತ್ತು ನಂತರ ನೀವು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಂ ಎಂದು ಹೇಳಬಹುದು ಆದ್ದರಿಂದ ಅದು ಮುಂದುವರಿಯಬೇಕು ಮತ್ತು ನಂತರ ಇದು ಮತ್ತೆ ಕೆಟ್ಟ ಮೇಲ್ ಆಗಿದೆ ಏಕೆಂದರೆ ಹಿಂದಿನ ಮೇಲ್ಗಳಿಗಿಂತ ಭಿನ್ನವಾಗಿ ವಿದ್ಯಾರ್ಥಿಯು ಸಂಪೂರ್ಣ ದೊಡ್ಡ ಅಕ್ಷರಗಳನ್ನು ಎಲ್ಲಿ ಬಳಸಿದ್ದಾನೆಂದು ನಾನು ತೋರಿಸಿದೆ ಇಲ್ಲಿ ಇದು ಹೆಚ್ಚಾಗಿ ಸಣ್ಣ ಅಕ್ಷರಗಳು ಮತ್ತು ಸಂಬಂಧಿತ ಪದಗಳಿಲ್ಲ ವಿರಾಮಚಿಹ್ನೆ ಮತ್ತು ದೊಡ್ಡ ಅಕ್ಷರಗಳಿಲ್ಲ ಅಲ್ಲಿ ಅದು ನಿಜವಾಗಿಯೂ ಅಗತ್ಯವಿದೆ ಉದಾಹರಣೆಗೆ ನಾನು ಎಂಬುದು ಯಾವಾಗಲೂ ದೊಡ್ಡ ಅಕ್ಷರದಲ್ಲಿರಬೇಕು ಏಕೆಂದರೆ ಇದನ್ನು ರಾಯಲ್ ಸರ್ವನಾಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸರ್ವನಾಮವಾಗಿದ್ದರೂ ನೀವು ಐಗೆ ದೊಡ್ಡ ಅಕ್ಷರವನ್ನು ಬಳಸಬೇಕು ಮತ್ತು ಸಣ್ಣ ಅಕ್ಷರದ ರೂಪದಲ್ಲಿ ಐ ಅನ್ನು ಬಳಸುವುದು ನಿಮಗೆ ಮೂಲಭೂತ ಅಂಶಗಳು ತಿಳಿದಿಲ್ಲ ಎಂದು ಸೂಚಿಸುತ್ತದೆ ಮತ್ತು ಇದು ಇಮೇಲ್ ಆಗಿದೆ ವಾಸ್ತವವಾಗಿ ಇದನ್ನು ಗೇಟ್ನ ಉಪಾಧ್ಯಕ್ಷರಿಗೆ ವಿಚಾರಣೆಯನ್ನು ಕೇಳಲು ಹಿಂತಿರುಗಿಸಲಾಗಿದೆ ಆದ್ದರಿಂದ ನೀವು ಅಂತಹ ಉನ್ನತ ಸ್ಥಾನದಲ್ಲಿರುವ ಯಾರಿಗಾದರೂ ಬರೆಯುತ್ತಿದ್ದೀರಿ ಮತ್ತು ನೀವು ನಿಮ್ಮ ಮೇಲ್ ಅನ್ನು ಎರಡು ಬಾರಿ ಪರಿಶೀಲಿಸಬೇಕು ಮತ್ತು ನಂತರ ನೀವು ಎಂಬಿಎ ಅಭ್ಯರ್ಥಿಯಾಗಲು ಬಯಸುತ್ತೀರಿ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಇಂದು ಎಂಬಿಎಯಲ್ಲಿ ಸಾಮಾನ್ಯ ಪರಿಭಾಷೆಯು ಜಿಡಿ ಆಗಿರಲಿ ಅಥವಾ ಸಂದರ್ಶನವಾಗಲಿ ಅದನ್ನು ಇಂಗ್ಲಿಷ್ನಲ್ಲಿ ನಡೆಸಲಾಗುತ್ತದೆ ಮತ್ತು ಅವರು ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಮತ್ತು ಸಂವಹನ ಕೌಶಲ್ಯಗಳ ಜೊತೆಗೆ ನಿಮ್ಮ ಇಂಗ್ಲಿಷ್ ಕೌಶಲ್ಯಗಳನ್ನು ಸಹ ಮೌಲ್ಯಮಾಪನ ಮಾಡುತ್ತಿದ್ದಾರೆ ಮತ್ತು ಇದು ನೀವು ಕಳುಹಿಸಿದ ಪತ್ರವಾಗಿದೆ ನೀವು ಅದನ್ನು ಮರೆತಿದ್ದೀರಾ ನಿಮ್ಮ ಹೆಸರಿನ ಬಗ್ಗೆ ಏನು ಮತ್ತೆ ದೊಡ್ಡ ಅಕ್ಷರಗಳು ಇಲ್ಲ ಅಪೂರ್ವ ಅಲ್ಲದಿ ಎ ಎ ಕಾಣೆಯಾಗಿದೆ ನಂತರ ಇಂದ ನಂತರ ಈ ಬಂಧ್ವಾ ಎಂ ಕೆಲವೊಮ್ಮೆ ಎಸ್ ಆದ್ದರಿಂದ ಅದು ಎಂ ಆಗಿದೆಯೇ ಅಥವಾ ಎಸ್ ಆಗಿದೆಯೇ ಎಂಬುದು ಬಹಳ ಸ್ಪಷ್ಟವಾಗಿಲ್ಲ ಮತ್ತು ಅದರ ನಂತರ ಅದು ಎಂ ಆಗಿದೆಯೇ ಎನ್ ಎಂದರೆ ಸರಾಸರಿ ಅಥವಾ ಹಿಂದಿಯಲ್ಲಿ ಅವಳು ಮತ್ತೆ ಮೈನ್ ಬಿ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ನಾನು ಭಾವಿಸುತ್ತೇನೆ ಅದು ಡಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ನಲ್ಲಿ ಇರಬೇಕು ಇದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ನಲ್ಲಿ ಬ್ಯಾಚುಲರ್ ಪದವಿಯನ್ನು ಸೂಚಿಸುತ್ತದೆ ಆದ್ದರಿಂದ ಹಿಂದಿಯಲ್ಲಿಯೂ ಸಹ ಅದನ್ನು ಇಂಗ್ಲಿಷ್ನಲ್ಲಿ ಬರೆಯುವಾಗ ಅಭ್ಯರ್ಥಿಗೆ ಅದನ್ನು ಸರಿಯಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಈ ಬಂಧ್ವಾ ಕೆ ಈ ಸಂಸ್ಥೆ ಯಾವುದು ಈ ಕಾಲೇಜು ಇದರ ಪೂರ್ಣ ರೂಪ ಯಾವುದು ಎಂದು ಆ ವ್ಯಕ್ತಿಗೆ ಹೇಗೆ ತಿಳಿಯುತ್ತದೆ ಆದ್ದರಿಂದ ಕಾಲೇಜು ಮತ್ತು ಅದರ ನಂತರ 2010 ರಲ್ಲಿ ಯಾವುದೇ ಸ್ಥಳಾವಕಾಶವಿಲ್ಲ ನಂತರ ಮೈನ್ ಮತ್ತೆ 2011 ಅದು ಇಂಗ್ಲಿಷ್ನಲ್ಲಿ ಎಂಇ ಆಗಿರಲಿ ಅಥವಾ ಎಂಇ ಆಗಿರಲಿ ಅದು ನಿಸ್ಸಂಶಯವಾಗಿ ಅವಳಿಗೆ ಎಂಇ ಆಗಿದೆ ಆದರೆ ನಂತರ ಯಾರಿಗಾದರೂ ಹಿಂದಿ ತಿಳಿದಿಲ್ಲದಿದ್ದರೆ ಹಿಂದಿ ಅಲ್ಲದ ವ್ಯಕ್ತಿಯು ಇದನ್ನು ಓದುತ್ತಿದ್ದಾನೆ ಎಂದು ಭಾವಿಸೋಣ ಮತ್ತು ಆ ವ್ಯಕ್ತಿಗೆ ಇಂಗ್ಲಿಷ್ ಮಾತ್ರ ತಿಳಿದಿದೆ ಆ ವ್ಯಕ್ತಿಯು ಇದನ್ನು ನಾನು ಎಂದು ಓದುತ್ತಾನೆ ಕ್ಯಾಟ್ ಪರೀಕ್ಷೆ ದಿಯಾ ಟಾ ಡಿಸ್ಕೋ ಫಲಿತಾಂಶ ಹ್ಯಾಬಿ ಈ ಎಲ್ಲಾ ಭಾಗಗಳು ಇಂಗ್ಲಿಷ್ನಲ್ಲಿರಬೇಕು ಜನವರಿ ತಿಂಗಳು ಅದು ರಾಜಧಾನಿಯಲ್ಲಿರಬೇಕು ಜೆ ಜನವರಿಯ ನಂತರ ಸ್ಥಳಾವಕಾಶವಿರಬೇಕು ನಂತರ ವರ್ಷ ಮತ್ತೆ ಮಿ ಅಥವಾ ಮಿ ಆಯಾ ಹೈ ಮತ್ತು ನಂತರ ಮಿ ಆರ್ ಯು ಇದು ಕೇವಲ ಇಂಗ್ಲಿಷ್ನಲ್ಲಿ ಅಥವಾ ಕೇವಲ ಅಥವಾ ಕೇವಲ ಆದ್ದರಿಂದ ಯಾರಿಗಾದರೂ ಇಂಗ್ಲಿಷ್ ಮಾತ್ರ ತಿಳಿದಿದ್ದರೆ ಈ ಮೇಲ್ ಅನ್ನು ಓದುವುದು ತುಂಬಾ ಕಷ್ಟ CAT ಸ್ಕೋರ್ ಕಾರ್ಡ್ ನನಗೆ ಅಥವಾ ಮೈ ಒಟ್ಟು ಶೇಕಡಾ 48 ಹೈ ಅಥವಾ ಹಾಯ್ ಮತ್ತೆ ನಾನು ಅಥವಾ ಮೈ ಬ್ಯಾಂಕಿಂಗ್ ಮತ್ತು ಹಣಕಾಸು ಎಂಬಿಎ ಅಥವಾ ಎಂಬಿಎ ನೀವು ಎಂಬಿಎ ಬಯಸಿದರೆ ಅದು M ಕ್ಯಾಪಿಟಲ್ ಡಾಟ್ ಬಿ ಕ್ಯಾಪಿಟಲ್ ಡಾಟ್ ಎ ಕ್ಯಾಪಿಟಲ್ ಡಾಟ್ ಆಗಿರಬೇಕು ಕರ್ನಾ ಚಾಹತಿ ಹೂ ಈ ಹೊತ್ತಿಗೆ ಓದುತ್ತಿರುವವರಿಗೆ ಈ ವ್ಯಕ್ತಿಗೆ ಪ್ರತಿಕ್ರಿಯಿಸಲು ಅನಿಸುವುದಿಲ್ಲ ಮತ್ತು ನೀವು ಯಾಕೆ ಎಂಬಿಎ ಮಾಡಲು ಬಯಸುತ್ತೀರಿ ಎಂದು ಸಹ ಯೋಚಿಸುತ್ತಾರೆ ಸಂವಹನದ ವಿಷಯದಲ್ಲಿ ಹೆಚ್ಚಿನ ಕೌಶಲ್ಯಗಳ ಅಗತ್ಯವಿರುವ ಕೋರ್ಸ್ನ ಮೂಲಭೂತ ಅಂಶಗಳನ್ನು ಸಹ ನೀವು ಮಾಡಲು ಯೋಗ್ಯರಲ್ಲ ನೀವು ಎಂಬಿಎ ಬಗ್ಗೆ ಏಕೆ ಯೋಚಿಸುತ್ತೀರಿ ಆದ್ದರಿಂದ ಒಬ್ಬ ವ್ಯಕ್ತಿಯು ತಕ್ಷಣವೇ ಯೋಚಿಸುತ್ತಾನೆ ತದನಂತರ ಪ್ರವೇಶ ಮಿಲ್ ಸಕ್ತಾ ಹೈ ಪಾರ್ಟ್ ಟೈಮ್ ಎಂ ಬಿ ಎ ಕರ್ನೆ ಕೆ ಲಿಯೇ ಸತ್ಯಕ್ಕೆ ವಿರುದ್ಧವಾಗಿ ಇಂಗ್ಲಿಷ್ನಲ್ಲಿ ಸುಳ್ಳು ಅಥವಾ ಲಿಯೆ ಈಗ ಅದು ಲಿಯೇ ಆಗಿದ್ದರೆ ನೀವು ಲಿಯೇ ಅಥವಾ ಸುಳ್ಳು ಎಂದು ಬರೆಯುತ್ತೀರಾ ಹಾಗಾಗಿ ಇಂಗ್ಲಿಷ್ಗೆ ಅನುವಾದಿಸಲಾದ ಹಿಂದಿ ಕೂಡ ತಪ್ಪಾಗಿದೆ ಮುಝೆ ಅಡ್ಮಿಷನ್ ಕಿ ಪ್ರೊಸೀಜರ್ ಬತಾಯಿಯೇ ಅಥವಾ ಬತಾಯಿಯೇ ಡಿಟೇಲ್ ಮತ್ತು ಫೀಸ್ ಸ್ಟ್ರಕ್ಚರ್ ಮುಜೆ ಇಮೇಲ್ ಕರ್ ಸೆಂಡ್ ಕೀಜಿಯೇ ಧನ್ಯವಾದ ಅಂತಿಮವಾಗಿ ಇದರಲ್ಲಿ ಇನ್ನೊಂದು ನುಡಿಗಟ್ಟು ಅಪೂರ್ವ ಅಲ್ಲದಿ ಬಂದ್ವಾ ಎಸ್ ಈಗ ನೀವು ತಿಳಿದುಕೊಳ್ಳಬೇಕಾದ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇಲ್ಲಿ ನಾನು ಹೇಳುವುದೇನೆಂದರೆ ಪ್ರಸ್ತುತಿಯ ಸಂಪೂರ್ಣ ಕೊರತೆ ತುಂಬಾ ಕೊಳಕು ಇಮೇಲ್ ಕಳುಹಿಸುವ ವಿಷಯದಲ್ಲಿ ತುಂಬಾ ಕೊಳಕು ವಿರಾಮ ಚಿಹ್ನೆಗಳ ದೊಡ್ಡ ಅಕ್ಷರಗಳಿಗೆ ಯಾವುದೇ ಗೌರವವಿಲ್ಲ ಮತ್ತು ಎರಡು ಭಾಷೆಗಳ ಮಿಶ್ರಣವು ಇನ್ನೊಬ್ಬ ವ್ಯಕ್ತಿಗೆ ಎರಡೂ ಭಾಷೆಗಳು ತಿಳಿದಿವೆ ಎಂದು ಭಾವಿಸಿದಾಗ ಒಂದನ್ನು ಇಂಗ್ಲಿಷ್ ಎಂದು ಸ್ವೀಕರಿಸಿದಾಗ ಮತ್ತು ನಿಮಗೆ ತಿಳಿದಿಲ್ಲದಿದ್ದರೆ ಇನ್ನೊಬ್ಬ ವ್ಯಕ್ತಿಗೆ ಅದು ತಿಳಿದಿದೆಯೇ ಅಥವಾ ಇಲ್ಲವೇ ಎಂದು ನಿಮಗೆ ಖಚಿತವಾಗಿರದಿದ್ದಾಗ ಯೋಜನೆ ಮತ್ತು ಸನ್ನದ್ಧತೆಯ ವಿಷಯದಲ್ಲಿ ನಿಮಗಾಗಿ ಪತ್ರವನ್ನು ರಚಿಸಲು ಸಾಧ್ಯವಾಗುವ ಯಾರನ್ನಾದರೂ ಕೇಳಿ ನಂತರ ಅದನ್ನು ಸಂಬಂಧಿತ ಪ್ರಾಧಿಕಾರಕ್ಕೆ ಕಳುಹಿಸಿ ಇದರಿಂದ ನಿಮಗಾಗಿ ಉತ್ತಮ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ ಈಗ ಉತ್ತಮ ಇಮೇಲ್ಗಳನ್ನು ಕಳುಹಿಸುವ ಮೂಲಕ ನಾನು ಏನು ಹೇಳುತ್ತಿದ್ದೇನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಈಗ ಇದನ್ನು ನೋಡಿ ಬಹುಶಃ ನನಗೆ ದೊರೆತ ಕೆಟ್ಟ ಇಮೇಲ್ಗಳಲ್ಲಿ ಒಂದಾಗಿದೆ ಮತ್ತು ಅದರಲ್ಲಿ ಬಹುತೇಕ ಎಲ್ಲವೂ ತಪ್ಪಾಗಿದೆ ನಾನು ನಿಮಗೆ ಕಲಿಸಲು ಬಯಸುವ ಎಲ್ಲವನ್ನೂ ನಾನು ಈ ಇಮೇಲ್ ಅನ್ನು ಚರ್ಚಿಸುವ ಮೂಲಕ ಮಾತ್ರ ಕಲಿಸಬಹುದು ಈಗ ನಾವು ಇದನ್ನು ಹೇಗೆ ನಿಕಟವಾಗಿ ವಿಶ್ಲೇಷಿಸಬಹುದು ಮತ್ತು ನಂತರ ನಿಮ್ಮ ಇಮೇಲ್ ಬರವಣಿಗೆಯ ಕೌಶಲ್ಯ ಮತ್ತು ಮೃದು ಕೌಶಲ್ಯಗಳನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ನೋಡೋಣ ಮೊದಲನೆಯದಾಗಿ ಈ ವ್ಯಕ್ತಿಯು ಇಂಟರ್ನ್ಶಿಪ್ ಕೇಳುತ್ತಾ ಕೇವಲ ಒಂದು ಬೋಧಕವರ್ಗಕ್ಕೆ ಮಾತ್ರ ಕಳುಹಿಸುತ್ತಿದ್ದಾನೆ ಆದರೆ ಈಗ ಈ ವಿದ್ಯಾರ್ಥಿ ಎಷ್ಟು ಇಮೇಲ್ ಐಡಿಗಳನ್ನು ನೀವು 1000 ಜನರಿಗೆ ಇಮೇಲ್ಗಳನ್ನು ಕಳುಹಿಸುತ್ತೀರಿ ಎಂದು ಯೋಚಿಸುತ್ತಿದ್ದೀರಿ ಎಂಬುದನ್ನು ನೋಡಿ ಕನಿಷ್ಠ ಒಬ್ಬ ವ್ಯಕ್ತಿಯು ಅದಕ್ಕೆ ಪ್ರತಿಕ್ರಿಯಿಸುತ್ತಾರೆ ಈಗ ನೀವು 1000 ಜನರಿಗೆ ಕಳುಹಿಸಿದಾಗ ಎಲ್ಲರೂ ಪ್ರತಿಕ್ರಿಯಿಸುತ್ತಾರೆ ಮತ್ತು ಯಾರೂ ಅಂತಿಮವಾಗಿ ಆ ವ್ಯಕ್ತಿಗೆ ಪ್ರತಿಕ್ರಿಯಿಸುವುದಿಲ್ಲ ಎಂದು ಎಲ್ಲರೂ ಭಾವಿಸುತ್ತಾರೆ ಮತ್ತು ನಿಸ್ಸಂಶಯವಾಗಿ ನೀವು ಇಂಟರ್ನ್ಶಿಪ್ ಕೇಳಿದಾಗ ನಿಮ್ಮ ಮೇಲ್ ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಮೇಲ್ ನಿಮಗೆ ಮೃದು ಕೌಶಲ್ಯಗಳಲ್ಲಿ ಅಗತ್ಯವಿರುವ 5P ಗಳ ಕೊರತೆಯಿದೆ ಎಂದು ಪ್ರತಿಬಿಂಬಿಸುತ್ತದೆ ನೀವು ಸಂಪೂರ್ಣವಾಗಿ ಸಾಫ್ಟ್ ಸ್ಕಿಲ್ಗಳ ಕೊರತೆಯಿರುವ ವ್ಯಕ್ತಿ ಮತ್ತು ಅವರು ನಿಮ್ಮನ್ನು ಏಕೆ ಕರೆಯುತ್ತಾರೆ ಮತ್ತು ನಂತರ ನಿಮ್ಮನ್ನು ಇಂಟರ್ನ್ಶಿಪ್ನಲ್ಲಿ ಇರಿಸಿಕೊಳ್ಳುತ್ತಾರೆ ಮತ್ತು ಅವರು D O A A ಗೆ ಕಳುಹಿಸಿದ ಈ ಸಿಸಿಯನ್ನು ನೋಡಿ D O A A ವಾಸ್ತವವಾಗಿ ಶೈಕ್ಷಣಿಕ ವ್ಯವಹಾರಗಳ ಡೀನ್ ಆಗಿದ್ದು ಯಾರಿಗೆ ಅವರು ಅದನ್ನು ಕಳುಹಿಸಬೇಕಾಗಿಲ್ಲ ನಂತರ v c h ಅಥವಾ J E ಅವರು ವೈಸ್ ಚೇರ್ಮನ್ J E ಆಗಿದ್ದು ಯಾರಿಗೆ ಅವರು ಅದನ್ನು ಕಳುಹಿಸಬೇಕಾಗಿಲ್ಲ ನಂತರ IITK ನಲ್ಲಿ ನಿರ್ದೇಶಕ ಮತ್ತು ನಂತರ DD ಉಪ ನಿರ್ದೇಶಕರು iitk ನಲ್ಲಿ ಅಧ್ಯಾಪಕರು 500 ಜನರು ಎಂದು ಹೇಳೋಣ iitk in ನಲ್ಲಿ ಎಲ್ಲರೂ ಸುಮಾರು 10000 ಜನರಿಗೆ ಹೋಗುತ್ತದೆ ಈಗ ಯಾಕೆ ಕಳುಹಿಸುತ್ತಿದ್ದಾನೆ ಯಾರನ್ನು ಕೇಳುತ್ತಿದ್ದಾನೆ ಅಂದರೆ 10000 ಜನರು ಮೊದಲ ವರ್ಷದ ವಿದ್ಯಾರ್ಥಿಗಳು ನಂತರ ಕೆಲವು ಕೆಲಸಗಾರರು ಸಿಬ್ಬಂದಿಯನ್ನು ಒಳಗೊಂಡಿರುತ್ತದೆ ಹಾಗಾದರೆ ಇಂಟರ್ನ್ಶಿಪ್ ಅನ್ನು ಯಾರಿಂದ ಬೇಕೆಂದು ಅವನು ಬಯಸುತ್ತಾನೆ ಈಗ ವಿಷಯ ನೋಡಿ ಅವರು Re Re ಬರೆದಿದ್ದಾರೆ ನಿಜವಾಗಿ ಅವರು ಮತ್ತೆ ಮತ್ತೆ ಕೆಲವು ಮೇಲ್ ಬಳಸಿದ್ದಾರೆ ಇಮೇಲ್ ಐಡಿಗಳನ್ನು ಪಡೆದರು ಅವರು ಬರೆಯುವ ಮೊದಲ ಮೇಲ್ ಆದರೂ ಅವರು ಉತ್ತರ ಪ್ರತ್ಯುತ್ತರವನ್ನು ಸೂಚಿಸುವ ಮರು ರೀ ಎಂದು ಬರೆದಿದ್ದಾರೆ ಆದರೆ ಇದು ಪ್ರತ್ಯುತ್ತರವಲ್ಲ ನಂತರ ಬೇಸಿಗೆಯ ಕಾಗುಣಿತ ತಪ್ಪಿಗೆ ಸಂಬಂಧಿಸಿದಂತೆ ಅವರು ಬರೆದಿರುವ ಸಿಮ್ಮರ್ yr ಸಂಸ್ಥೆಯಲ್ಲಿ ತರಬೇತಿ ನಿಮ್ಮ ಕಿರು ರೂಪ ಇದು ಮತ್ತೆ ಔಪಚಾರಿಕವಾಗಿ ತಪ್ಪಾಗಿದೆ ಮತ್ತು ಅನಗತ್ಯ ಚುಕ್ಕೆಗಳು ಉಲ್ಲೇಖ ಅಥವಾ ಬಂಡವಾಳವಿಲ್ಲ ವೈದ್ಯರು ದೊಡ್ಡ ಅಕ್ಷರಗಳನ್ನು ಬಳಸದೆ ಬರೆದಿದ್ದಾರೆ ಮತ್ತೆ ಸಹಾಯಕ ಪ್ರಾಧ್ಯಾಪಕರು ದೊಡ್ಡ ಅಕ್ಷರಗಳಿಲ್ಲ ಮತ್ತು ನಂತರ ಅನಗತ್ಯವಾಗಿ ಚುಕ್ಕೆಗಳನ್ನು ಬಳಸುತ್ತಾರೆ ಮತ್ತು ನೀವು ಮುಖ್ಯ ಪಠ್ಯವನ್ನು ನೋಡಿದರೆ ಅವರು ಸತ್ಯಪಾಲ್ ಸಿಂಗ್ ಅವರನ್ನು ತಿಳಿದಿದ್ದರು ಎಂದು ಅವರು ಹೇಳುತ್ತಾರೆ ಆದರೆ ಇಲ್ಲಿ ವಿಜಯ್ ಪಾಲ್ ಸಿಂಗ್ ಎಂಬ ಹೆಸರನ್ನು ಉಲ್ಲೇಖಿಸಲಾಗಿದೆ ಯಾವ ಸಿಂಗ್ ಅವರಿಗೆ ಪರಿಚಿತರು ಮತ್ತು ಯಾವ ಸಿಂಗ್ ಅವರಿಗೆ ಬರೆಯುತ್ತಿದ್ದಾರೆ ಎಂಬುದು ಸತ್ಯಪಾಲ್ ಅಥವಾ ವಿಜಯಪಾಲ್ ಎಂಬುದು ಸ್ಪಷ್ಟವಾಗಿಲ್ಲ ಈಗ ನಿಮಗೆ ಅಲ್ಲಿ ಯಾರಾದರೂ ತಿಳಿದಿದ್ದರೆ ಅವರು ಇಲ್ಲಿ ಯಾವ ವ್ಯಕ್ತಿಗೆ ಏಕೆ ಬರೆಯುತ್ತಿದ್ದಾರೆ ನಂತರ ಮುಂದಿನದನ್ನು ನೋಡಿ ದೊಡ್ಡ ಅಕ್ಷರಗಳಲ್ಲಿ ಬರೆಯುವ ವಿಷಯಗಳು ಅದು ಬಹಳ ಮುಖ್ಯವೆಂದು ಸೂಚಿಸುತ್ತದೆ ಆದರೆ ಅದು ತುಂಬಾ ಕೆಟ್ಟ ಅನಿಸಿಕೆಯನ್ನು ಉಂಟುಮಾಡುತ್ತದೆ ಏಕೆಂದರೆ ನೀವು ಅದನ್ನು ಸ್ಪಷ್ಟವಾಗಿ ಓದಲು ಸಾಧ್ಯವಿಲ್ಲ ಆದ್ದರಿಂದ ಮತ್ತೊಮ್ಮೆ ಗ್ರಹಿಸಿ ಕಾಗುಣಿತ ತಪ್ಪು ಮತ್ತು ನಂತರ ಪ್ರತಿ ಬಾರಿ ಪೂರ್ಣ ವಿರಾಮದ ಮೊದಲು ಅವನು ಜಾಗವನ್ನು ನೀಡುತ್ತಾನೆ ವಾಸ್ತವವಾಗಿ ಎಲ್ಲಾ ಜಾಗಗಳು ವಿರಾಮ ಚಿಹ್ನೆಯ ನಂತರ ಬರುತ್ತವೆ ಅಂದರೆ ಪೂರ್ಣ ವಿರಾಮ ಅಥವಾ ಕೋಮಾ ಸ್ಪೇಸ್ ನಂತರ ಬರಬೇಕು ಆದ್ದರಿಂದ ಇಲ್ಲಿ ನಂತರ ಫುಲ್ ಸ್ಟಾಪ್ ಯಾವುದೇ ಜಾಗವಿಲ್ಲ ಇದು ಮತ್ತೆ ವಿರಾಮ ಚಿಹ್ನೆಗಳ ತಪ್ಪು ಬಳಕೆಯಾಗಿದೆ ಆದ್ದರಿಂದ ನಿಮ್ಮ ಪ್ರತಿಕ್ರಿಯೆಯನ್ನು ಶೀಘ್ರದಲ್ಲೇ ನೋಡುತ್ತೇನೆ ಆದ್ದರಿಂದ ಬರೆಯುವುದು ಸರಿಯಾದ ಮಾರ್ಗವಲ್ಲ ನಾನು ಅನುಕೂಲಕರ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ ಮತ್ತು ನಂತರ ಹೇಳುತ್ತೇನೆ ನೀವು ನನ್ನ ಸಂಖ್ಯೆಗೆ ನನಗೆ ಸಂದೇಶ ಕಳುಹಿಸಬೇಕು ಸರಿ ಈಗ ನೀವು ಬೇಡಿಕೆಯಿಡಲು ಸಾಧ್ಯವಿಲ್ಲ ಮತ್ತು ನಾನು ಏಕೆ ಪ್ರತಿಕ್ರಿಯಿಸಬೇಕು ಎಂದು ತೋರುತ್ತದೆ ಅದನ್ನು ಓದಿದವನಿಗೆ ಇದು ಅಹಂಕಾರವೋ ಅಥವಾ ಸಭ್ಯತೆಯ ಕೊರತೆಯೋ ಎಂದು ಖಂಡಿತಾ ಅನಿಸುತ್ತದೆ ತದನಂತರ ನೀವು ಅದನ್ನು ನೋಡಿದರೆ ಕೊನೆಯದು ಕೂಡ ಕೊನೆಯ ನುಡಿಗಟ್ಟು luv to cu ಲವ್ ಇನ್ ಶಾರ್ಟ್ ಫಾರ್ಮ್ ಸೀ ಯು ಅಬ್ಬ್ರವೇಟ್ ಮಾಡ್ತೀನಿ ಮತ್ತು ಫೇಸ್ಬುಕ್ನಲ್ಲಿ ಎಲ್ಲಿ ತನಗೆ ಪರಿಚಯವಿಲ್ಲದ ವ್ಯಕ್ತಿಗೆ ಮತ್ತು ತನಗೆ ಇಂಟರ್ನ್ಶಿಪ್ ಬೇಕು ಎಂದು ಹೇಳುತ್ತಿದ್ದಾನೆ ಮತ್ತು ನಂತರ ಅವನು ಹೇಳುತ್ತಾನೆ ಫೇಸ್ಬುಕ್ನಲ್ಲಿ ಬಂದು ನನ್ನೊಂದಿಗೆ ಸೇರಿ ನಾವು ಚಾಟ್ಗೆ ಹೋಗೋಣ ಈಗ ನಿಸ್ಸಂಶಯವಾಗಿ ಇದು ಇಂಟರ್ನ್ಶಿಪ್ ಅನ್ನು ಹೇಗೆ ಪಡೆಯುವುದು ಎಂಬುದರ ಸಂಪೂರ್ಣ ಅಜ್ಞಾನವಾಗಿದೆ ಎಂದು ನೀವು ತಿಳಿಯಬಹುದು ವಿದ್ಯಾರ್ಥಿಯು ನಿಜವಾಗಿಯೂ ಒಳ್ಳೆಯವನಾಗಿರಬಹುದು ನಿಜವಾಗಿಯೂ ಪ್ರಾಮಾಣಿಕವಾಗಿರಬಹುದು ಸಂಬಂಧಪಟ್ಟ ಅಧ್ಯಾಪಕರೊಂದಿಗೆ ಉತ್ತಮ ಇಂಟರ್ನ್ಶಿಪ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬಹುದು ಐಐಟಿ ಕಾನ್ಪುರಕ್ಕೂ ಕೊಡುಗೆ ನೀಡಬಹುದು ಮತ್ತು ಅದರಿಂದ ಲಾಭ ಪಡೆಯಬಹುದು ಆದರೆ ವ್ಯಕ್ತಿಯು ತನ್ನನ್ನು ತಾನು ಹೇಗೆ ಪ್ರಸ್ತುತಪಡಿಸಿಕೊಳ್ಳಬೇಕೆಂಬುದರ ಕೊರತೆಯಿಂದಾಗಿ ಯಾವುದೇ ಯೋಜನಾ ಸಿದ್ಧತೆ ಇಲ್ಲ ಆದ್ದರಿಂದ ಇಮೇಲ್ ಬರೆಯುವ ವಿಷಯದಲ್ಲಿ ಸಂಪೂರ್ಣ ಅಲಂಕಾರದ ಕೊರತೆ ಮತ್ತು ಅದು ತಪ್ಪು ಸಂಕೇತವನ್ನು ಕಳುಹಿಸುತ್ತದೆ ಮತ್ತು ಇದಕ್ಕಾಗಿ ವ್ಯಕ್ತಿಯನ್ನು ಶಿಫಾರಸು ಮಾಡಿದರೂ ಅವನು ಅದನ್ನು ಪಡೆಯಲು ಹೋಗುವುದಿಲ್ಲ ಇದನ್ನು ಹೇಳಿದ ನಂತರ ಇಮೇಲ್ಗಳನ್ನು ಬಳಸಲು ನೀವು ಭಯಪಡಬೇಕೇ ಇಲ್ಲ ನೀವು ಇಮೇಲ್ಗಳನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಏಕೆಂದರೆ ದಿನ ಮತ್ತು ದಿನದಲ್ಲಿ ಸಂವಹನವು ಏಕರೂಪವಾಗಿ ಇಮೇಲ್ಗಳೊಂದಿಗೆ ತುಂಬಿಕೊಳ್ಳುತ್ತಿದೆ ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಕಾರ್ಪೊರೇಟ್ ಅಧಿಕಾರಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳಂತಹ ಸ್ಥಳಗಳಲ್ಲಿ ಜನರು 4 5 ಇಮೇಲ್ ಐಡಿಗಳನ್ನು ಹೊಂದಿದ್ದಾರೆ ಮತ್ತು ನಂತರ ಪ್ರತಿದಿನ ಪ್ರತಿ ನಿಮಿಷವನ್ನು ಇಮೇಲ್ಗಳನ್ನು ಬಳಸಿಕೊಂಡು ನಿರ್ಧರಿಸಲಾಗುತ್ತದೆ ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತಪ್ಪಿಸಿಕೊಳ್ಳುವಿಕೆಯು ನಿಮ್ಮನ್ನು ಹೊರಗಿಡುತ್ತದೆ ಮತ್ತು ಸಂಭವಿಸಿದ ಈ ತಾಂತ್ರಿಕ ಉತ್ಕರ್ಷದಿಂದ ನೀವು ಸಂಪೂರ್ಣವಾಗಿ ಹೊರಗುಳಿಯುತ್ತೀರಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಿ ಆದರೆ ಮಿತಿಮೀರಿದ ಯಾವುದನ್ನಾದರೂ ಅಪಾಯಕಾರಿ ಎಂದು ತಿಳಿದುಕೊಳ್ಳಿ ಇಮೇಲ್ ಅನ್ನು ಅತ್ಯಂತ ಸೀಮಿತ ಪರಿಣಾಮಕಾರಿ ರೀತಿಯಲ್ಲಿ ಬಳಸಿ ನಿಮ್ಮ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸಲು ಅದನ್ನು ಬಳಸಿ ಅದನ್ನು ಕಲೆಯಾಗಿ ಬಳಸಿ ಅದು ನಿಮ್ಮ ಬಗ್ಗೆ ಹೆಚ್ಚು ಹೇಳುತ್ತದೆ ಆದರೆ ಅದು ಅಲ್ಲ ನಿಮ್ಮ ಕೆಟ್ಟ ರೂಪವನ್ನು ಸೂಚಿಸುವ ವಿಷಯವಾಗಿ ಹಿಂದಿನವುಗಳಲ್ಲಿ ನಾನು ನಿಮಗೆ ತೋರಿಸಲು ಪ್ರಯತ್ನಿಸಿದೆ ಸಮಾಪ್ತಿಯ ಆಲೋಚನೆಯಂತೆ ನಾನು ಬಹಳ ಗಂಭೀರವಾದದ್ದನ್ನು ಚರ್ಚಿಸೋಣ ಸಣ್ಣ ಹಾಸ್ಯವನ್ನು ನೋಡೋಣ ಮತ್ತು ಈ ಉಪನ್ಯಾಸವನ್ನು ಮುಗಿಸೋಣ "ನೀವು ನಿಮ್ಮ ಇಮೇಲ್ಗಳನ್ನು ಹೆಚ್ಚಾಗಿ ಪರಿಶೀಲಿಸಬೇಕು ನಾನು ನಿಮ್ಮನ್ನು 3 ವಾರಗಳ ಹಿಂದೆ ಕೆಲಸದಿಂದ ತೆಗೆದುಹಾಕಿದೆ ಆದ್ದರಿಂದ ಅನೇಕ ಕಾರ್ಪೊರೇಟ್ ಕಚೇರಿಗಳಲ್ಲಿ ಯಾರನ್ನಾದರೂ ಕೆಲಸದಿಂದ ವಜಾಗೊಳಿಸುವುದು ಯಾರನ್ನಾದರೂ ಕೆಲಸದಿಂದ ವಜಾಗೊಳಿಸುವುದು ಇಮೇಲ್ ಮೂಲಕ ಕಳುಹಿಸಬಹುದು ಮತ್ತು ನಂತರ ಅವರು ವೇತನದ ಚೆಕ್ ಅನ್ನು ಕಳುಹಿಸುತ್ತಾರೆ ಮತ್ತು ನಂತರ ಇನ್ನೊಂದು ಪತ್ರವನ್ನು ಕೆಲಸದಿಂದ ವಜಾಗೊಳಿಸುವ ಯಾರನ್ನಾದರೂ ಕೆಲಸದಿಂದ ತೆಗೆದುಹಾಕುವುದನ್ನು ಇಮೇಲ್ ಮೂಲಕ ಕಳುಹಿಸಬಹುದು ಮತ್ತು ನಂತರ ಅವರು ವೇತನ ಚೆಕ್ ಅನ್ನು ಕಳುಹಿಸುತ್ತಾರೆ ಮತ್ತು ನಂತರ ಮತ್ತೊಂದು ಪತ್ರವನ್ನು ಬಿಡುತ್ತಾರೆ ಮತ್ತು ಸ್ಕ್ಯಾನ್ ಮಾಡಿದ ಪತ್ರವು ಅಲ್ಲಿಗೆ ಹೋಗಬಹುದು ಅವರು ಕಚೇರಿಗೆ ಬರಬೇಕಾಗಿಲ್ಲ ಆದ್ದರಿಂದ ಅವರು ಹೇಳುತ್ತಾರೆ ನೀವು ನಿಮ್ಮ ಇಮೇಲ್ಗಳನ್ನು ಹೆಚ್ಚಾಗಿ ಪರಿಶೀಲಿಸಬೇಕು ಆದ್ದರಿಂದ ಈ ವ್ಯಕ್ತಿ ಸುಮಾರು 3 ವಾರಗಳವರೆಗೆ ಅದನ್ನು ಪರಿಶೀಲಿಸಲಿಲ್ಲ ಈಗ ಆಧುನಿಕ ದಿನಗಳಲ್ಲಿ 3 ವಾರಗಳವರೆಗೆ ಇಮೇಲ್ ಪರಿಶೀಲಿಸುವುದನ್ನು ಬಿಡುವುದು ತುಂಬಾ ಅಪಾಯಕಾರಿ ನೀವು ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೀರಿ ಆದರೆ ಅದೇ ಸಮಯದಲ್ಲಿ ನೀವು ಆತಂಕವನ್ನು ಅನುಭವಿಸಬೇಕಾಗಿಲ್ಲ ಈ ರೀತಿಯ ವಿಷಯದಿಂದ ನೀವು ಅತಿಯಾಗಿ ಮುಳುಗುವ ಅಗತ್ಯವಿಲ್ಲ ಅದನ್ನು ಹೇಗೆ ನಿರ್ವಹಿಸಬೇಕೆಂದು ನೀವು ಕಲಿಯುತ್ತೀರಿ ಈಗ ಮುಂದಿನ ಉಪನ್ಯಾಸದಲ್ಲಿ ನಾವು ಕೆಲವು ಇಮೇಲ್ ಮಾನದಂಡಗಳನ್ನು ಹೇಗೆ ರೂಪಿಸಬಹುದು ಮತ್ತು ಅದರ ಶಿಷ್ಟಾಚಾರವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಚರ್ಚಿಸಲಿದ್ದೇನೆ ಇದರಿಂದ ನೀವು ಇಮೇಲ್ಗಳನ್ನು ಪರಿಣಾಮಕಾರಿಯಾಗಿ ಕಳುಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಟಿಪ್ಪಣಿಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇದನ್ನು ನೋಡುವುದನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಶುಭ ದಿನ